ಆದ್ದರಿಂದ ನಾವು ಈ ಹಿಂದೆ FDTD ಗೆ ಮೂಲಗಳನ್ನು ಹೇಗೆ ಸೇರಿಸಿಕೊಳ್ಳಬೇಕು ಮತ್ತು ವಿದ್ಯುತ್ ಮೂಲಗಳನ್ನು ಹೇಗೆ ಸಂಯೋಜಿಸಬೇಕು ಎಂಬುದರ ಕುರಿತು ನಾವು ಮಾತನಾಡುತ್ತಿದ್ದೇವೆ ಮತ್ತು ವಿದ್ಯುತ್ ಮೂಲಗಳು Jrt ಪದವನ್ನು ಸರಳವಾಗಿ ಪರಿಚಯಿಸುತ್ತಿವೆ ಮತ್ತು ಅದನ್ನು ಹೇಗೆ ಮಾಡಬೇಕೆಂದು ನಾವು ನೋಡಿದ್ದೇವೆ FDTD ಯಲ್ಲಿ ಜಾರಿಗೆ ತರಲಾಗಿದೆ ವಿದ್ಯುತ್ ಮೂಲ ಬ್ಯಾಂಡ್ವಿಡ್ತ್ನಲ್ಲಿ ನಾವು ಕೆಲವು ಪರಿಗಣನೆಗಳನ್ನು ನೋಡಿದ್ದೇವೆ ಮತ್ತು ಗರಿಷ್ಠಬ್ಯಾಂಡ್ವಿಡ್ತ್ ಪರೋಕ್ಷವಾಗಿ ಸಮಯದ ಹಂತಕ್ಕೆ ಹೇಗೆ ಸಂಬಂಧಿಸಿದೆ ಮತ್ತು ಆದ್ದರಿಂದ ಕೊರಂಟ್ ಪ್ಯಾರಾಮೀಟರ್ನಿಂದ ಸ್ಪೇಸ್ ಸ್ಟೆಪ್ ಆದ್ದರಿಂದ ಇದು ನೇರ ಮೂಲಗಳು ಎಂದು ಕರೆಯಲ್ಪಡುತ್ತದೆ ಈಗ ನಾವು ಇಂಡೈರೆಕ್ಟ್ ಸೋರ್ಸಸ್ ಬಗ್ಗೆ ನೋಡುವ ಮತ್ತು ಚದುರುವಿಕೆಯ ಸಮಸ್ಯೆಗಳಲ್ಲಿ ಏನು ಸಂಭವಿಸುತ್ತದೆ ಎಂದು ನೋಡುವ ಚದುರುವಿಕೆಯ ಸಮಸ್ಯೆಯಲ್ಲಿ ನಾನು ಹೇಳಿದಂತೆ ವಿದ್ಯುತ್ ಮೂಲವು ದೂರದಲ್ಲಿದೆ ಆದ್ದರಿಂದ ನಾನು ಇಲ್ಲಿ J ಪದವನ್ನು ಸೇರಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಏನು ಮಾಡಬಹುದು ಆದ್ದರಿಂದ ನಿಮಗೆ ಉತ್ತರವನ್ನು ನೀಡುವ ಮೊದಲು ನೀವು ಏನು ಮಾರ್ಗವೆಂದು ಭಾವಿಸುತ್ತೀರಿ ಚದುರುವಿಕೆಯ ಸಮಸ್ಯೆಯಲ್ಲಿ ನಾನು ಮೂಲವನ್ನು ಹೇಗೆ ಸೇರಿಸುತ್ತೇನೆ E ಇನ್ಸಿಡೆಂಟ್ಇಂದ ಹೇಗಾದರೂ ಬರಬೇಕು ಆದರೆ E ಇನ್ಸಿಡೆಂಟ್ಇಂದ ಅದು ಹೇಗೆ ಬರುತ್ತದೆ ವಿದ್ಯುತ್ ಕ್ಷೇತ್ರದ ಮೌಲ್ಯವನ್ನು ಹೊಂದಿಸಿದ ವಿದ್ಯುತ್ ಮೌಲ್ಯವನ್ನು ಯಾವುದರಲ್ಲಿ ಹೊಂದಿಸಲಾಗಿದೆ ಈಗ FDTD ಅಪ್ಡೇಟ್ ಸಮೀಕರಣಗಳ ಬಗ್ಗೆ ಯೋಚಿಸಿ ∇ × E ಯು dBdt ಆಗಿದೆ ಮತ್ತು ∇ × H ಯು dDdt ಆಗಿದೆ ಮತ್ತು ನಿಮ್ಮಲ್ಲಿ ವೇರಿಯಬಲ್ ಇದ್ದರೆ ಒಟ್ಟು ಕ್ಷೇತ್ರ ಎಂದು ಹೇಳೋಣಇನ್ಸಿಡೆಂಟ್ ಕ್ಷೇತ್ರವನ್ನು ಎಲ್ಲಿ ಪರಿಚಯಿಸಬಹುದು ನಾವು ನೋಡಿದ ABC ಮತ್ತು PML ಪರಿಮಿತಿಗಳು ಆದ್ದರಿಂದ ಇನ್ಸಿಡೆಂಟ್ ಕ್ಷೇತ್ರವನ್ನು ಪರಿಚಯಿಸುವ ಅವಕಾಶ ಎಲ್ಲಿದೆ ನಾವು ಪರಿಮಾಣದಲ್ಲಿ ಮಾಡಿದಂತೆ ನಾವು ಹೇಗೆ ಮಾಡಿದ್ದೇವೆ S ಆದ್ದರಿಂದ ಸುಳಿವು ಎಂದರೆ ವಸ್ತು ಮತ್ತು ಫ್ರೀ ಸ್ಪೇಸ್ ನ ನಡುವಿನ ಕೆಲವು ಇಂಟರ್ಫೇಸ್ನಲ್ಲಿ ಇದನ್ನು ಪರಿಚಯಿಸಬಹುದಾದ ಸ್ಥಳವಾಗಿದೆ ಮತ್ತು ನಾವು FEMನಲ್ಲಿ ಇದರ ಒಂದು ಉದಾಹರಣೆಯನ್ನು ನೋಡಿದ್ದೇವೆ

ಆದ್ದರಿಂದ ಆ ರೂಪ ಯಾವುದು ಅದನ್ನು ಒಟ್ಟು ಕ್ಷೇತ್ರ ಮತ್ತು ಚದುರಿದ ಕ್ಷೇತ್ರ ಸೂತ್ರೀಕರಣ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಅದು ನಾವು ತೆಗೆದುಕೊಳ್ಳುವ ದಿಕ್ಕಿನಲ್ಲಿದೆ ಆದ್ದರಿಂದ ಇದು ಸ್ಪಷ್ಟವಾಗಿ ಚದುರುವಿಕೆಯ ಸಮಸ್ಯೆಯಲ್ಲಿ ಯಾವುದೇ J ಪದವಿಲ್ಲ ಆದರೆ ವಿದ್ಯುತ್ ಕ್ಷೇತ್ರವನ್ನು Etot Einc Escatಎಂದು ಬರೆಯಬಹುದು ಆದ್ದರಿಂದ ನಾವು ಇಲ್ಲಿ ಕಂಪ್ಯೂಟೇಶನಲ್ ಡೊಮೇನ್ ಅನ್ನು ಬರೆಯೋಣ ಆದ್ದರಿಂದ ಇದು ವಸ್ತುವಾದರೆ ಕೆಲವು ಪ್ರವೇಶಿಸುವ ಕ್ಷೇತ್ರವು ಅದರ ಮೇಲೆ ಬೀಳುವುದರಿಂದ ಚದುರಿದ ಕ್ಷೇತ್ರವನ್ನು ಪಡೆಯುತ್ತಿದೆ ಇದು ಚದುರಿಹೋಗಿದೆ ವಸ್ತುವನ್ನು ಪರಿಗಣಿಸಿವ ಮೊದಲು ನಾವು ನಿರ್ವಾತವನ್ನು ನೋಡೋಣ ಪ್ರವೇಶಿಸುವ ಕ್ಷೇತ್ರವು ನಿರ್ವಾತದಲ್ಲಿದೆ ಎಂದು ಉಹಿಸೋಣ ನಿರ್ವಾತದಲ್ಲಿ ಪ್ರವೇಶಿಸುವ ಕ್ಷೇತ್ರವು ಮ್ಯಾಕ್ಸ್ವೆಲ್Maxwell's ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ ಒಟ್ಟು ಕ್ಷೇತ್ರವು ಮ್ಯಾಕ್ಸ್ವೆಲ್ನ ಸಮೀಕರಣಗಳನ್ನು ಪೂರೈಸುತ್ತದೆ ಆದ್ದರಿಂದ ಚದುರಿದ ಕ್ಷೇತ್ರವು ಸಹ ಮ್ಯಾಕ್ಸ್ವೆಲ್ನ ಸಮೀಕರಣಗಳನ್ನು ಪೂರೈಸುತ್ತದೆ ಆದ್ದರಿಂದ ನಾವು ಈ ವಲಯವನ್ನು I ಎಂದು ಕರೆಯೋಣ ಮತ್ತು ಈ ವಲಯ ವನ್ನು II ಎಂದು ಕರೆಯೋಣ ಆದ್ದರಿಂದ ಪ್ರದೇಶ ಈ ರಲ್ಲಿ ಚದುರಿದ ಕ್ಷೇತ್ರವು ಮ್ಯಾಕ್ಸ್ವೆಲ್ನ ಸಮೀಕರಣಗಳನ್ನು ಪೂರೈಸುತ್ತದೆ ಹಾಗಾದರೆ ಇದರ ಅರ್ಥವೇನು ಆದ್ದರಿಂದ ಮ್ಯಾಕ್ಸ್ವೆಲ್ನ Maxwell's ಸಮೀಕರಣಗಳನ್ನು ಪಾಲಿಸಿದರೆ ನಾನು ಚದುರಿದ ಕ್ಷೇತ್ರಕ್ಕೆ FDTD ನವೀಕರಣ ಸಮೀಕರಣಗಳನ್ನು ಅನ್ವಯಿಸಲು ಸಾಧ್ಯವಿಲ್ಲ ನಾನು ವಲಯ II ರಲ್ಲಿ FDTDಯನ್ನು ಅನ್ವಯಿಸಿದರೆ ಮ್ಯಾಕ್ಸ್ವೆಲ್ನ ಸಮೀಕರಣಗಳನ್ನು ಯಾವುದು ತೃಪ್ತಿಪಡಿಸುತ್ತದೆ ಒಟ್ಟು ಕ್ಷೇತ್ರಮಾತ್ರ ಆದ್ದರಿಂದI ಮತ್ತು II ಒಟ್ಟಿಗೆ ಇದರಲ್ಲಿ ಸ್ಥಗಿತವಿದೆ ಎಂದು ಸೂಚಿಸುತ್ತದೆ ವೇರಿಯೇಬಲ್ ಅನ್ನು ನಿರ್ವಾತದಲ್ಲಿ E ಚದುರಿಸಲು ಮತ್ತು E ಒಟ್ಟು ವಸ್ತುವಿನಲ್ಲಿ ಮಾಡಿದರೆ ಸ್ಥಗಿತ ಸಂಭವಿಸುತ್ತದೆ ವೇರಿಯೇಬಲ್ ಸ್ಥಗಿತ ಇರುತ್ತದೆ ಆದರೆ ದೈಹಿಕ ಸ್ಥಗಿತವಿಲ್ಲಸ್ಪರ್ಶಕ ಕ್ಷೇತ್ರವು ಸಹಜವಾಗಿ ತೃಪ್ತಿ ಹೊಂದುತ್ತದೆ ಆದರೆ ಈ ಚದುರಿದ ಕ್ಷೇತ್ರವನ್ನು ಮತ್ತು ಒಟ್ಟು ಕ್ಷೇತ್ರವನ್ನು ಇಲ್ಲಿ ಊ ಹಿಸಿದರೆ ಅಸ್ಥಿರಗಳಲ್ಲಿ ಸ್ಥಗಿತವಿರುತ್ತದೆ ಪ್ರವೇಶಿಸುವ ಕ್ಷೇತ್ರವೆಂದರೆ ಇದು E ಪ್ರವೆಶಿಸುವ ಇಂಟರ್ಫೇಸ್ನಲ್ಲಿ ಸ್ಥಗಿತಗೊಳ್ಳುವಿಕೆಯ ಪ್ರಮಾಣವಾಗಿದೆ ಆದ್ದರಿಂದ E ಸೋರ್ಸ್ ಆಗಿರುವುದರಿಂದ ಅದರ ಪ್ರವೇಶವನ್ನು FDTD ವಿಧಾನಕ್ಕೆ ಸೇರಿಸಲು ಇದು ಒಂದು ರೀತಿಯ ವಿಧಾನವಾಗಲಿದೆ ಆದ್ದರಿಂದ ನಾವು ಉದಾಹರಣೆಗೆ ತೆಗೆದುಕೊಳ್ಳೋಣ 2D ಯಲ್ಲಿ ನಮ್ಮ TE ಸಮೀಕರಣಗಳು TE ಧ್ರುವೀಕರಣ TE ಯಲ್ಲಿ ನಮ್ಮ ಅಸ್ಥಿರಗಳು H z Ex Ey ಆಗಿದೆ ಅದ್ದುದರಿಂದ ನವೀಕರಿಸಿದ ಸಮೀಕರಣಗಳನ್ನು ಹೀಗೆ ಬರೆಯಬಹುದು Eyt Hzx ExtHzy HztExy Eyx ಆದ್ದರಿಂದ ಇವುಗಳು ನಾವು ಗಣನೆಗೆ ತೆಗೆದುಕೊಳ್ಳಬೇಕಾದ ನವೀಕರಣ ಸಮೀಕರಣಗಳು ಮತ್ತು ನಾನು ತೆಗೆದುಕೊಳ್ಳಬೇಕಾದ ಎರಡು ಆಸಕ್ತಿದಾಯಕ ರೀತಿಯ Yee cells ಒಂದು ನನ್ನ ಪ್ರಕಾರ ಇಂಟರ್ಫೇಸ್ ಒಂದು Yee cells ಕೆಳಗೆ ಒಂದು Yee cells ಮೇಲೆ ಆದ್ದರಿಂದ ನಾವು ಅದನ್ನು ಮಾಡುತ್ತೇವೆ ಆದ್ದರಿಂದ ಇದನ್ನು ಇಂಟರ್ಫೇಸ್ ಎಂದು ತೆಗೆದುಕೊಳ್ಳೋಣ ಆದ್ದರಿಂದ ಇದು ಉದಾಹರಣೆಗೆ ಇದು ವಲಯ II ಇದು ವಲಯ I ವಲಯ I ರಲ್ಲಿ ವೇರಿಯೇಬಲ್ ಎಂದರೆ ಒಟ್ಟು ಚದುರಿದ ಅಥವಾ ಪ್ರವೇಶಿಸುವ ವೇರಿಯೇಬಲ್ ಆಗಿರುತ್ತದೆ ಆದ್ದರಿಂದ ಇವು ನನ್ನ ಯೀ ಕೋಶಗಳಾಗಿವೆ ಕೋಶಗಳ ಕೇಂದ್ರದಲ್ಲಿ ಸಾಮಾನ್ಯವಾಗಿ Hz ಅನ್ನು ರೆಕಾರ್ಡ್ ಮಾಡಬೇಕು ಆದ್ದರಿಂದHz ಇಲ್ಲಿಗೆ ಮುಗಿದಿದೆ ನಂತರ ಇಲ್ಲಿ Ex ಅನ್ನು ಹೊಂದಿದ್ದೇನೆ ಅದು ಇಲ್ಲಿ ಮಧ್ಯದ ಬಲಭಾಗದಲ್ಲಿದೆ ನಂತರ Ey ಇದೆ ಇದನ್ನು i jತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಈ ನವೀಕರಣ ಸಮೀಕರಣಗಳನ್ನು ತೆಗೆದುಕೊಳ್ಳೋಣ ಮತ್ತು ಅವುಗಳಿಗೆ ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ ವೇರಿಯೇಬಲ್ಗಳು ಒಂದೇ ಆಗಿರಬಾರದು ಅವುಗಳು ಇಂಟರ್ಫೇಸ್ನಲ್ಲಿ ಅತಿಕ್ರಮಿಸುತ್ತಿರುವ ಈ ಎರಡು ಯೀ ಕೋಶಗಳನ್ನು ನಾನು ಎಳೆದಿದ್ದೇನೆ ವಲಯ I ರಲ್ಲಿ ವೇರಿಯೇಬಲ್ಗಳು ಚದುರಿದ ಕ್ಷೇತ್ರವಾಗಿದೆ ವಲಯ II ರಲ್ಲಿ ವೇರಿಯೇಬಲ್ ಒಟ್ಟು ಕ್ಷೇತ್ರವಾಗಿದೆ ಆದರೆ ನಾನು ಆರಿಸಬೇಕಾಗಿದೆ ನನ್ನ ಪ್ರಕಾರ I ವಲಯದಲ್ಲಿ ನನ್ನ ದಾರಿ I ಅಸ್ಥಿರಗಳು ಪ್ರದೇಶ II ರಲ್ಲಿ ಚದುರಿದ ಕ್ಷೇತ್ರವಾಗಿದೆ ವೇರಿಯಬಲ್ ಒಟ್ಟು ಕ್ಷೇತ್ರ ಸರಿ ಆದರೆ ನನ್ನ ಸಮೀಕರಣಗಳಲ್ಲಿ ನಾನು ಕೇವಲ ಒಂದು ವೇರಿಯಬಲ್ ಬಲವನ್ನು ಹೊಂದಲಿದ್ದೇನೆ ಆದ್ದರಿಂದ ನಾವು ಹೌದು ಅಂದರೆ ಇದನ್ನು ಹೇಗೆ ಮಾಡಲಾಗುತ್ತದೆ ಎಂದು ನಾವು ನಿಖರವಾಗಿ ನೋಡುತ್ತೇವೆ ಆದ್ದರಿಂದ ಮೊದಲ ಸಮೀಕರಣವನ್ನು ನೋಡೋಣ

ಆದ್ದರಿಂದ ಅದು ನನಗೆ Ey ಅನ್ನು ನೀಡುತ್ತದೆ ಸಮಯಕ್ಕೆ Ey ಯ ಸರಿಯಾದ ದರ ಮತ್ತು ಬಾಹ್ಯಾಕಾಶದಲ್ಲಿ Hz ಆದ್ದರಿಂದ ಅದು ನನಗೆ ಬೇಕು ಆದ್ದರಿಂದ ಮೊದಲ ಸಮೀಕರಣ ಆದ್ದರಿಂದ ನಾವು ಇಲ್ಲಿ ಬರೆಯೋಣ ನಾವು ಈಗ ನವೀಕರಿಸಿದ ಸಮೀಕರಣಗಳನ್ನು ಬರೆಯಲಿದ್ದೇವೆ ಆದ್ದರಿಂದ ಇದು ಸಮೀಕರಣ 1 ಆಗಿದೆ ಇಲ್ಲಿ ಏನಾದರೂ ಬದಲಾಗಿದೆಯೇ ಇಲ್ಲಿ ಏನೂ ಬದಲಾಗಿಲ್ಲ ಏಕೆಂದರೆ ಅದು ಕ್ಲೀನ್ ಆಗಿದೆ ಮಿತಿಯಲ್ಲಿ ಯಾವುದೇ ಅತಿಕ್ರಮಣವಿಲ್ಲ Hs ಮತ್ತು Ey ಗಳು ಮಿತಿಯ ಮೇಲಿರುತ್ತವೆ ಆದ್ದರಿಂದ ಇದು ಬದಲಾಗದ ಸಮೀಕರಣ ನಾವು ನಂತರ s ಸೆಲ್ನಲ್ಲಿ ಬರೆಯುವ ಸಮೀಕರಣ 2ನ್ನು ನೋಡುವ ಸಮೀಕರಣ 2 ಸ್ವಲ್ಪ ಆಸಕ್ತಿದಾಯಕವಾಗಿದೆ ಏಕೆಂದರೆ ನಾನು y ಗೆ ಸಂಬಂಧಿಸಿದಂತೆ H ನ ಭಾಗಶಃ ವ್ಯುತ್ಪನ್ನವನ್ನು ಹೊಂದಿರುವುದರಿಂದ ನಾನು ಮಿತಿಯನ್ನು ಹಾಕಬೇಕು ಆದ್ದರಿಂದ ಎಡಬದಿಯ ಸಮೀಕರಣ ಸುಲಭವಾಗಲಿದೆ

ಚದುರಿದ ಕ್ಷೇತ್ರವನ್ನು ಸೆಲ್ನಲ್ಲಿ ಸಂಗ್ರಹಿಸುತ್ತಿಲ್ಲ ಇದನ್ನು ನಾವು ಎಡ್ಜ್ ಗೆ ಮಾತ್ರ ಅನ್ವಯಿಸುತ್ತಿದ್ದೇವೆ ಎಂದರೆ ಒಂದು ಎಡ್ಜ್ ಗೆ ಪ್ರತಿ ಒಂದೇ ಒಂದು ವೇರಿಯೇಬಲ್ ಅನ್ನು ಸಂಗ್ರಹಿಸಲು ಬಯಸುತ್ತೇನೆ ಒಂದು ಎಡ್ಜ್ ಗೆ ಎರಡು ವೇರಿಯೇಬಲ್ ಗಳನ್ನು ಸಂಗ್ರಹಿಸಲು ಬಯಸುವುದಿಲ್ಲ ಯಾವುದು ಬೇಕೆಂದು ನಿರ್ದರಿಸುವುದು ಮುಖ್ಯವಲ್ಲ ಈ ಸಾಮಾನ್ಯ ವೇರಿಯೇಬಲ್ ಚದುರಿದ ಕ್ಷೇತ್ರಕ್ಕೆ ಅಥವಾ ಒಟ್ಟು ಕ್ಷೇತ್ರಕ್ಕೆ ಅನುಗುಣವಾಗಿರುವಂತೆ ಆರಿಸಿಕೊಳ್ಳಬಹುದು ನನ್ನ ಆಯ್ಕೆಯೆಂದರೆ ನಾನು ಸ್ಥಿರವಾಗಿರಬೇಕು ಮ್ಯಾಕ್ಸ್ವೆಲ್ನ ಸಮೀಕರಣವನ್ನು Maxwell's equation ನಾವು ಬರೆಯೋಣ ವಲಯ I ನಾನು Hzs ಅನ್ನು ಸಂಗ್ರಹಿಸುತ್ತಿದ್ದೇನೆ ಆದರೆ Hzt ಅಲ್ಲ ನಾವು ಆ ಪದವನ್ನು ಬದಲಾಯಿಸಬೇಕೆಂದು ನೀವು ಹೇಳುತ್ತಿರುವ ಈ ಪದವನ್ನು ನಾನು ಬದಲಾಯಿಸಬಹುದೇ ಇಲ್ಲ ಆದರೆ ಮೊದಲ ಪದವು ಮೇಲಿನ ಕೋಶಕ್ಕೆ ಅನುರೂಪವಾಗಿದೆ ಅಲ್ಲಿ ವೇರಿಯೇಬಲ್ s ಮತ್ತು ಕೆಳಭಾಗವು ವೇರಿಯಬಲ್ s ಆಗಿರಬಾರದು ಏಕೆಂದರೆ ಅದು ವಲಯ II ವಲಯ II ಎಂಬುದು ಚದುರಿದ ಕ್ಷೇತ್ರವು ವೇರಿಯಬಲ್ ಅಲ್ಲದ ವಸ್ತುವಾಗಿದೆ ಆದ್ದರಿಂದ ನಾನು ಅದನ್ನು ಸಂಪೂರ್ಣ ವಾಗಿ ಬಿಡಬೇಕು ಈ ಎರಡನೆಯ ಅವಧಿಗೆ ನಾನು ಅದನ್ನು ಪ್ರವೇಶ ಮತ್ತು ಚದುರಿದ ಸ್ಥಳದಿಂದ ಬದಲಾಯಿಸಬೇಕು ಇಲ್ಲ ಯಾಕೆಂದರೆ ನಾನು ಈ ವಲಯವನ್ನು ಮಾಡುತ್ತಿದ್ದೇನೆ ಏಕೆಂದರೆ ಈ ಎರಡು ಪರಿಗಣನೆಗಳು ಇಲ್ಲಿಯೇ ಇವೆ ವಲಯ I ರಲ್ಲಿ ಮ್ಯಾಕ್ಸ್ವೆಲ್ನ ಸಮೀಕರಣಗಳು Maxwell's ಎರಡರಿಂದಲೂ ತೃಪ್ತಿಗೊಂಡಿದೆ ಆದ್ದರಿಂದ ನಾನು ಒಟ್ಟು ಕ್ಷೇತ್ರ ಅಥವಾ ಚದುರಿದ ಕ್ಷೇತ್ರವನ್ನು ಆಯ್ಕೆ ಮಾಡಬಹುದು ಆದರೆ ವಲಯ II ರಲ್ಲಿ ನಾನು ನನ್ನ ವೇರಿಯಬಲ್ ಚದುರಿದ ಕ್ಷೇತ್ರವನ್ನು ಮಾಡಬಾರದು ಏಕೆಂದರೆ ನಿಮ್ಮ ನವೀಕರಿಸಿದ ಸಮೀಕರಣಗಳು ಮತ್ತು ನನ್ನ ಪ್ರಕಾರ ಮ್ಯಾಕ್ಸ್ವೆಲ್ನ ಸಮೀಕರಣ ಚದುರಿದ ಕ್ಷೇತ್ರವು ವಲಯ II ರಲ್ಲಿ ಮ್ಯಾಕ್ಸ್ವೆಲ್ನ ಸಮೀಕರಣಗಳನ್ನು ಪಾಲಿಸುವುದಿಲ್ಲ ಆದ್ದರಿಂದ ಚದುರಿದ ಫೀಲ್ಡ್ ಗಾಗಿ ನವೀಕರಣ ಸಮೀಕರಣಗಳನ್ನು ಬರೆಯಲು ನಾನು ಪ್ರಯತ್ನಿಸಬಾರದು ಹೌದು ಏಕೆಂದರೆ ಅದು ಒಳಗೆ ಭೌತಿಕವಾಗಿ ಮಾನ್ಯವಾಗಿಲ್ಲ ಆದ್ದರಿಂದ ಅದನ್ನು ಇಲ್ಲಿಒಟ್ಟಾಗಿ ಇರಿಸುತ್ತೇನೆ ಆದ್ದರಿಂದ ಇಲ್ಲಿ ಮೊದಲಿನಂತೆಯೇ ಇದು ಉಳಿದಿದೆ ಆದ್ದರಿಂದ ಈ ಪದವು ಇಲ್ಲಿ ಸಾಮಾನ್ಯ ಮ್ಯಾಕ್ಸ್ವೆಲ್ನ Maxwell's e ಸಮೀಕರಣಗಳಿಂದ ಅಥವಾ ನವೀಕರಣ ಸಮೀಕರಣಗಳಿಂದ ಹೇಗೆ ಭಿನ್ನವಾಗಿರುತ್ತದೆ ಇದು ಇಲ್ಲಿ J ಪದದಂತೆಯೇ ಇದೆ ಆದ್ದರಿಂದ ಆಯ್ಕೆಯ ವೇರಿಯೇಬಲ್ ಗಳಲ್ಲಿ ನನ್ನ ಅಪ್ಡೇಟ್ ಸಮೀಕರಣಗಳನ್ನು ಹೊಂದಿದ್ದೇನೆ ಮತ್ತು ಇಲ್ಲಿ ಒಂದು ಪದವನ್ನು ನಾನು ವಿದ್ಯುತ್ ಎಂದು ವ್ಯಾಖ್ಯಾನಿಸಬಹುದು ಆದರೆ ಇದು ನಿಖರವಾಗಿ ಇಲ್ಲಿ ಪ್ರವೇಶಿಸುವ ಕ್ಷೇತ್ರದ ಮೌಲ್ಯದಂತೆ ಬರುತ್ತದೆ ಈ ಎರಡನೇ ಅವಧಿ ಆದ್ದರಿಂದ ಇಂಟರ್ಫೇಸ್ನ ಪ್ರತಿ ಯೀ ಸೆಲ್ನಲ್ಲಿ ಚದುರಿದ ಪ್ಲಸ್ ಇನ್ಸಿಡೆಂಟ್ ಮೂಲಕ ಒಟ್ಟು ಕ್ಷೇತ್ರವನ್ನು ಬದಲಾಯಿಸುತ್ತೇನೆ ಮತ್ತು ಆದ್ದರಿಂದ ಪ್ರವೇಶಿಸುವ ಕ್ಷೇತ್ರವು ಇಂಟರ್ಫೇಸ್ನಲ್ಲಿinterface ಪರಿಚಯವಾಗುತ್ತದೆ

ಆದ್ದರಿಂದ ವಿದ್ಯುತ್ತಿನ ಪ್ರವೇಶಿಸುವ ಕ್ಷೇತ್ರ ತಿಳಿದಿದ್ದರೆ ಪ್ರವೇಶಿಸುವ ವಿದ್ಯುತ್ ಕ್ಷೇತ್ರವು ಸುರುಳಿಯನ್ನು ತೆಗೆದುಕೊಳ್ಳಿ ನೀವು ಆಯಸ್ಕಾಂತೀಯ ಕ್ಷೇತ್ರವನ್ನು ಪಡೆಯುತ್ತೀರಿ ಆದ್ದರಿಂದ ರಾಡಾರ್ ಸಮಸ್ಯೆ ನಿಮಗೆ ತಿಳಿದಿದೆ ಪ್ರವೇಶಿಸುವ ಕ್ಷೇತ್ರದ ಸರಳ ಮಾರ್ಗವೆಂದರೆ ಕೆಲವು ಕೋನದಲ್ಲಿ ಚಲಿಸುವ ಸಮತಲ ತರಂಗದ ಚಲನೆ ಆದ್ದರಿಂದ Hi Ei ಮುಚ್ಚಿದ ರೂಪದಲ್ಲಿ ಬರೆಯಲು ಇದು ಸುಲಭ ಆದ್ದರಿಂದ ಇಂಟರ್ಫೇಸ್ ಸರಿ ನಲ್ಲಿ ಇವುಗಳನ್ನು ಪರಿಚಯಿಸಲಾಗುತ್ತದೆ ನಾವಿಗ 3ನೇ ಸಮೀಕರಣವನ್ನು s ವಲಯಕ್ಕೆ ಬರೆಯೋಣ ಸಮೀಕರಣದ ಎಡಬದಿಯಲ್ಲಿ ಮೊದಲ ಪದ ಸಮಯಕ್ಕೆ ಸಂಬಂಧಿಸಿದಂತೆ H ನ ಬದಲಾವಣೆಯ ದರ ಆಗಿದೆ ನಾನು s ಬಲ ಬದಿಯಲ್ಲಿ ವೇರಿಯೇಬಲ್ s ಆದರೆ ಸಮೀಕರಣದ ಮೊದಲ ಪದ ExyEyx ಇದರಲ್ಲಿ ನಾನು ಬದಲಾವಣೆ ಮತ್ತು ಆಯ್ಕೆ ಮಾಡಬೇಕು

ಆದ್ದರಿಂದ ಪ್ರವೇಶಿಸುವ ಕ್ಷೇತ್ರವು ಗೋಚರಿಸುವಂತೆ ಮಾಡುತ್ತದೆ ಮತ್ತು ಒಂದನೆಯದಾಗಿ ನೀವು ಅದನ್ನು ಆರಿಸಬೇಕಾಗಿರುವುದು ಎರಡನೆಯದು Ex ಅನ್ನು ಚದುರಿದ ಅಥವಾ ಇಂಟರ್ಫೇಸ್ನಲ್ಲಿ ಒಟ್ಟು ಆಯ್ಕೆ ಮಾಡಬೇಕಾಗಿದೆ ಇಂಟರ್ಫೇಸ್ನಲ್ಲಿ ಚದುರಿದ ಕ್ಷೇತ್ರವಾಗಿ ವೇರಿಯೇಬಲ್ ಅನ್ನು ಆಯ್ಕೆ ಮಾಡಿದರೆ ಒಟ್ಟು ಮತ್ತು ಪ್ರತಿಯಾಗಿ ಪಡೆಯಲು ನೀವು ಇನ್ಸಿಡೆಂಟ್ ನ್ನು ಸೇರಿಸಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಆದ್ದರಿಂದ ಇದು ನಾವು ಇನ್ಸಿಡೆಂಟ್ ಕ್ಷೇತ್ರವನ್ನು ಪಡೆಯುವ ಎರಡು ವಿಧಾನಗಳು ಇಲ್ಲ ಇದನ್ನು ವಿದ್ಯುತ್ ಪ್ರವಾಹ ಎಂದು ವ್ಯಾಖ್ಯಾನಿಸಲಾಗಿದೆ ಏಕೆಂದರೆ ಯಾರೂ ಅದನ್ನು ಭೌತಿಕ ಪ್ರವಾಹವೆಂದು ಭಾವಿಸಬೇಡಿ ಅದು ಅಲ್ಲ ಇದು ಹೋಲಿಕೆಯಂತಿದೆ ಇಲ್ಲಿ ಈ ಸಮೀಕರಣವನ್ನು ನೋಡಿ ನಾನು H ನಲ್ಲಿ ಸ್ವಲ್ಪ ವಲಯದ ವ್ಯತ್ಯಾಸವನ್ನು ಹೊಂದಿದ್ದೇನೆ E ನಲ್ಲಿ ಸ್ವಲ್ಪ ಸಮಯದ ವ್ಯುತ್ಪನ್ನ ಮತ್ತು ಹೆಚ್ಚುವರಿ ಪದವನ್ನು ಹೊಂದಿದ್ದೇನೆ ಆದ್ದರಿಂದ ಈ ವ್ಯಾಖ್ಯಾನವು ಈ ರೀತಿಯಾಗಿದೆ ಅದನ್ನು ಹೇಗೆ ಕಾರ್ಯಗತಗೊಳಿಸಬೇಕು ಎಂದು ನಮಗೆ ತಿಳಿದಿರುವಂತೆಯೇ ಇದು ಪ್ರವಾಹವನ್ನು ಸೇರಿಸುವಂತಿದೆ ಮತ್ತು ಇದರ ಮೌಲ್ಯ ಏನು ಸಮಾನ ಪ್ರವಾಹ H ನ ವಲಯ ವ್ಯುತ್ಪನ್ನ ಅದು ಭೌತಿಕ ಪ್ರವಾಹವಲ್ಲ